ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆ ಕೋರ್ಸ್ ಗೆ ನಿಮಗೆಲ್ಲರಿಗೂ ಮರಳಿ ಸ್ವಾಗತ ವಾರದ ಸಂಖ್ಯೆ 7 ವಾರದ ಸಂಖ್ಯೆ ಏಳರ ಎರಡನೇ ವಿಭಾಗ ಹಾಗಾಗಿ 7 1 ವಾರಕ್ಕೆ ನಾವು ಲಭ್ಯವಾಗುವಂತೆ ಮಾಡಿದ ವಿಷಯವನ್ನು ನೋಡಲು ನಿಮಗೆ ಅವಕಾಶ ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮಲ್ಲಿ ಎಷ್ಟು ಮಂದಿ ಗೌಪ್ಯತಾ ನೀತಿಗಳನ್ನು ಓದಿದ್ದೀರಿ ಎಂದು ನನಗೆ ಗೊತ್ತಿಲ್ಲ ಜನರು ಗೌಪ್ಯತೆ ನೀತಿಗಳನ್ನು ಓದುವುದಿಲ್ಲ ಎಂದು ಸಂಶೋಧಕರು ತೋರಿಸಿದ್ದಾರೆ ಈಗ ಕೆಲವು ಚಟುವಟಿಕೆಯನ್ನು ಮಾಡೋಣ ನಿಮ್ಮಲ್ಲಿ ಕೆಲವರು ಕಳೆದ ಒಂದು ವಾರದಲ್ಲಿ ಆನ್ಲೈನ್ ವಹಿವಾಟುಗಳನ್ನು ಮಾಡಿರಬಹುದು ಅಥವಾ ಬಹುತೇಕ ಎಲ್ಲರೂ ಕೆಲವು ರೀತಿಯ ಆನ್ಲೈನ್ ವಹಿವಾಟುಗಳನ್ನು ಮಾಡಿರಬಹುದು ನಿಮ್ಮ ಫೇಸ್ಬುಕ್ ಗೆ ಲಾಗ್ ಆಗುವುದು ನಿಮ್ಮ ಟ್ವಿಟರ್ ಗೆ ಲಾಗ್ ಮಾಡುವುದು ಆನ್ಲೈನ್ ಅಥವಾ ಬ್ಯಾಂಕ್ ಗಳ ನಡುವೆ ವಸ್ತುಗಳನ್ನು ಖರೀದಿಸುವ ವಹಿವಾಟುಗಳು ಕಳೆದ ವಾರ ಅಥವಾ ಒಂದು ತಿಂಗಳಲ್ಲಿ ನೀವು ಸಂವಹನ ನಡೆಸಿದ ವೆಬ್ಸೈಟ್ ಗಳ ಯಾವುದೇ ಗೌಪ್ಯತಾ ನೀತಿಯನ್ನು ನಿಮ್ಮಲ್ಲಿ ಎಷ್ಟು ಮಂದಿ ಓದಿದ್ದೀರಿ ನೀವು ನಿಜವಾಗಿಯೂ ಈ ವಿಚಾರದಲ್ಲಿ ಕಡಿಮೆ ಇರಬೇಕು ಮತ್ತು ನಾನು ಹೇಳುತ್ತಿರುವುದು ಮಾತ್ರವಲ್ಲ ಜನರು ಇದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಒಂದು ಕೃತಿಯು ಹೇಳುತ್ತದೆ ನಾವು ಜನರನ್ನು ಗೌಪ್ಯತಾ ನೀತಿಗಳನ್ನು ಓದುವಂತೆ ಮಾಡಿದರೆ ಅದಕ್ಕೆ ಎಷ್ಟು ವೆಚ್ಚವಾಗುತ್ತದೆ ಅಧ್ಯಯನವನ್ನು ಯುಎಸ್ ನಲ್ಲಿ ಮಾಡಲಾಗಿದೆ ಸಮಯವನ್ನು ಉಲ್ಲೇಖಿಸಿ 0119 ಮತ್ತು ಇದು ವಾಸ್ತವವಾಗಿ ಪಿಎಚ್ಡಿ Ph ಪ್ರಬಂಧದ ಕೆಲಸದ ಭಾಗವಾಗಿದೆ ಅಲ್ಲಿ ಪ್ರಶ್ನೆಯೆಂದರೆ ಪ್ರತಿಯೊಬ್ಬರೂ ಅವರು ಪ್ರತಿ ತಿಂಗಳಿಗೊಮ್ಮೆ ಭೇಟಿ ನೀಡಿದ ಪ್ರತಿ ಜಾಲತಾಣದ ಗೌಪ್ಯತೆ ನೀತಿಯನ್ನು ಓದಿದರೆ ಏನಾಗುತ್ತದೆ ತೆಗೆದುಕೊಳ್ಳುವ ಸಮಯವು ವರ್ಷಕ್ಕೆ ಸುಮಾರು ಇನ್ನೂರ ನಲವತ್ತನಾಲ್ಕು ಗಂಟೆಗಳು ಇದು ಮೂಲಭೂತವಾಗಿ ಅರ್ಥಶಾಸ್ತ್ರದ ರೇಖೆಗಳ ಮೇಲೆ ಎಷ್ಟು ವೆಚ್ಚವಾಗುತ್ತದೆ ಎಂದು ಹೆಚ್ಚು ಪ್ರಶ್ನಿಸುತ್ತದೆ ಇದು ಇನ್ನೂರ ನಲವತ್ತನಾಲ್ಕು ಗಂಟೆಗಳು ಅದನ್ನು ಹಣವಾಗಿ ಪರಿವರ್ತಿಸಿ ಮತ್ತು ಒಟ್ಟು ಸಂಖ್ಯೆಯಲ್ಲಿ ನಾವು ಕೇವಲ ಯುಎಸ್ ಜನಸಂಖ್ಯೆಯನ್ನು ನೋಡಿದರೆ ಗೌಪ್ಯತೆ ನೀತಿಯನ್ನು ಓದಲು ರಾಷ್ಟ್ರೀಯ ಅವಕಾಶ ವೆಚ್ಚವು ಏಳುನೂರಾ ಎಂಬತ್ತೊಂದು ಶತಕೋಟಿ ಯುಎಸ್ ಡಾಲರ್ ಆಗಿರುತ್ತದೆ ಅಂದರೆ ಪ್ರತಿ ಯುಎಸ್ ನ ನಾಗರಿಕರು ತಾವು ನೋಡಿದ ಜಾಲತಾಣಗಳಿಗೆ ಕನಿಷ್ಠ ಒಂದು ತಿಂಗಳ ಕಾಲ ಗೌಪ್ಯತೆ ನೀತಿಯನ್ನು ಓದಿದರೆ ಇದು ಸುಮಾರು ಏಳುನೂರಾ ಎಂಬತ್ತೊಂದು ಶತಕೋಟಿ ಯುಎಸ್ ಡಾಲರ್ ಗಳಲ್ಲಿ ವೆಚ್ಚವಾಗುತ್ತದೆ ಅದು ಬಹಳಷ್ಟು ಹಣ ಮತ್ತು ಅವರು ಈ ಗೌಪ್ಯತಾ ನೀತಿಯನ್ನು ಓದುವುದರಲ್ಲಿ ಸಮಯವನ್ನು ಕಳೆಯುತ್ತಿರುವುದರಿಂದ ಅದು ಬಹಳಷ್ಟು ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದೆ ಅವರು ಜೋಡಿಯನ್ನು ಮಾಡಬಹುದಾದರೂ ಅವರು ನಿರ್ಧಾರವನ್ನು ತೆಗೆದುಕೊಳ್ಳಲು ಬಳಸುತ್ತಾರೆ ಆದ್ದರಿಂದ ಗೌಪ್ಯತೆ ನೀತಿಗಳನ್ನು ಓದುವ ಆ ಸಂದರ್ಭವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಂಶೋಧಕರು ಕೆಲವು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು ಮತ್ತು ವಿಶಾಲವಾಗಿ ಸಂಶೋಧನೆಗಳು ಕಾರ್ಯನಿರ್ವಹಿಸುತ್ತಿರುವ ಈ ಸಂಪೂರ್ಣ ಪ್ರದೇಶವಿದೆ ಮತ್ತು ಬಳಕೆದಾರರಿಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ಮಾಡಲು ಸಹಾಯ ಮಾಡಲು ತಂತ್ರಜ್ಞಾನಗಳನ್ನು ನಿರ್ಮಿಸಲಾಗುತ್ತಿದೆ ಬಳಕೆದಾರರಿಗೆ ಪ್ರಸ್ತುತಪಡಿಸಲಾದ ಮಾಹಿತಿಯೊಂದಿಗೆ ಈ ಸೇವೆಗಳಿಂದ ಅವರು ನಿಜವಾಗಿ ಬಳಸಬಹುದಾದ ಮಾಹಿತಿಯೊಂದಿಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಾನು ಹೇಗೆ ಸಹಾಯ ಮಾಡಬಹುದು ವಿಷಾದನೀಯ ಆನ್ಲೈನ್ ಬಹಿರಂಗಪಡಿಸುವಿಕೆಗಳನ್ನು ತಪ್ಪಿಸಲು ವ್ಯಕ್ತಿಗಳಿಗೆ ಸಹಾಯ ಮಾಡುವುದು ನಿರ್ದಿಷ್ಟ ಗುರಿಯಾಗಿದೆ ಅಂದರೆ ನಾವು ನಿಜವಾಗಿ ತಂತ್ರಜ್ಞಾನವನ್ನು ನಿರ್ಮಿಸಬಹುದೇ ಬಳಕೆದಾರರಿಗೆ ಬಳಸಲು ನಾವು ಏನನ್ನಾದರೂ ನಿರ್ಮಿಸಬಹುದೇ ಆದ್ದರಿಂದ ಅವರು ಪೋಸ್ಟ್ ಮಾಡುತ್ತಿರುವ ವಿಷಯದ ಬಗ್ಗೆ ನಿಜವಾಗಿಯೂ ಸಂತೋಷವಾಗಿರಬಹುದು ಅಥವಾ ಅವರು ಆನ್ಲೈನ್ ನಲ್ಲಿ ಬಹಿರಂಗಪಡಿಸುತ್ತಿರುವ ಮಾಹಿತಿಗಾಗಿ ವಿಷಾದನೀಯ ಇರುವುದನ್ನು ತಪ್ಪಿಸಬಹುದು ಆದ್ದರಿಂದ ಇಲ್ಲಿ ಒಂದು ತಂತ್ರಜ್ಞಾನವನ್ನು ನಿರ್ಮಿಸಲಾಗಿದೆ ಎಂಐಟಿ ಅಂದರೆ ಈಗಲೂ ನಾವು ಈ ತರಗತಿಗೆ ಈ ಚರ್ಚಾ ವೇದಿಕೆಯನ್ನು ಬಳಸುತ್ತಿರುವಾಗ ನೀವು ಚರ್ಚಾ ವೇದಿಕೆಯಲ್ಲಿ ಛಾಪಿಸಿದಾಗ ಕೋರ್ಸ್ ಹೆಸರನ್ನು ಸೇರಿಸಿ ನೀವು ನಿಜವಾಗಿಯೂ ಕಂಡುಕೊಳ್ಳುತ್ತೀರಿ ಈ ಕಥಾವಸ್ತುವಿನಲ್ಲಿ ನೀವು ಈ ತಂತ್ರಜ್ಞಾನವನ್ನು ಬಳಸಿದರೆ ಈ ಇಮೇಲ್ ಅನ್ನು ಪಡೆಯುವ ಜನರು ಯಾರು ಎಂದು ನಿಮಗೆ ನಿಜವಾಗಿಯೂ ತಿಳಿದಿಲ್ಲ ಸರಿ ಏಕೆಂದರೆ ಗುಂಪುಗಳನ್ನು ವಿಭಿನ್ನವಾಗಿ ಹೊಂದಿಸಲಾಗಿದೆ ಜನರು ಸಹಿ ಮಾಡಿ ಗುಂಪುಗಳಿಗೆ ಸೇರಿದ್ದಾರೆ ನೀವು ಯಾರೊಂದಿಗೆ ಸಂವಹನ ಮಾಡುತ್ತಿದ್ದೀರಿ ಎಂದು ನಿಮಗೆ ನಿಜವಾಗಿಯೂ ತಿಳಿದಿರುವುದಿಲ್ಲ ಉದಾಹರಣೆಗೆ ನಿಮ್ಮ ಕಂಪನಿ ಯಲ್ಲಿನ ಮೇಲಿಂಗ್ ಪಟ್ಟಿ ಮತ್ತು ನಿಮ್ಮ ಕಾಲೇಜಿ ನಲ್ಲಿನ ಮೇಲಿಂಗ್ ಪಟ್ಟಿಯಲ್ಲಿ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ನೀವೇ ನಿರ್ವಹಿಸುವ ಮೇಲಿಂಗ್ ಪಟ್ಟಿಯಲ್ಲಿ ನಿಮಗೆ ನಿಜವಾಗಿಯೂ ತಿಳಿದಿರುವುದಿಲ್ಲ ಆದ್ದರಿಂದ ಈ ಎಲ್ಲಾ ಇಮೇಲ್ ಗಳನ್ನು ಯಾರು ಪಡೆಯುತ್ತಿದ್ದಾರೆ ಎಂಬುದನ್ನು ನೀವು ನಿಜವಾಗಿಯೂ ನೋಡುವುದಿಲ್ಲ ಆದ್ದರಿಂದ ಎಂಐಟಿ ಯಲ್ಲಿನ ಈ ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ನಿಜವಾಗಿ ಹೇಳುತ್ತಾರೆ ಇಮೇಲ್ ಹೋಗುವಾಗಲೆಲ್ಲಾ ಏಕೆಂದರೆ ಇದು ಸಮಸ್ಯೆಯಾಗಬಹುದು ಏಕೆಂದರೆ ಇಮೇಲ್ ಅನ್ನು ಯಾರು ಪಡೆಯುತ್ತಿದ್ದಾರೆಂದು ನಿಮಗೆ ತಿಳಿದಿಲ್ಲ ಆದ್ದರಿಂದ ನೀವು ಹಂಚಿಕೊಳ್ಳುತ್ತಿರುವ ಮಾಹಿತಿಯು ನಿಜವಾಗಿಯೂ ಈ ವಿಷಯವನ್ನು ನೋಡಲು ನೀವು ಬಯಸದ ಜನರಿಗೆ ಹೋಗುವುದು ಸಮಸ್ಯೆಯಾಗಿರಬಹುದು ಆದ್ದರಿಂದ ಅವರು ಹೇಳಿದ್ದು ಸರಿ psosmnptel2016 ಎಂಬ ಇಮೇಲ್ ವಿಳಾಸವನ್ನು ಎಬಿಸಿ ಡಾಟ್ ಕಾಮ್ ನಲ್ಲಿ ಹೊಂದಿದ್ದರೆ ಅವರು ಈ ಇಮೇಲ್ ಅನ್ನು ಪಡೆಯಲು ಹೋಗುವ ಜನರ ಸಂಕ್ಷಿಪ್ತ ವ್ಯಕ್ತಿಚಿತ್ರಗಳನ್ನು ನಿಮಗೆ ತೋರಿಸುತ್ತಾರೆ ಆದ್ದರಿಂದ ಎಷ್ಟು ಜನರು ಇಮೇಲ್ ಅನ್ನು ಪಡೆಯಲು ಹೋಗುತ್ತಿದ್ದಾರೆ ಎಂಬುದನ್ನು ತೋರಿಸಲು ಇದು ಒಂದು ಮಾರ್ಗವಾಗಿದೆ ಅದು ಸ್ಲೈಡ್ ನಲ್ಲಿರುವ ಮಾಹಿತಿಯಾಗಿದೆ ಅವರ ಸಂಕ್ಷಿಪ್ತ ವ್ಯಕ್ತಿಚಿತ್ರಗಳು ಮತ್ತು ಈ ಇಮೇಲ್ ಅನ್ನು ನೋಡುತ್ತಿರುವ ಜನರ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳುವ ಸಂಕ್ಷಿಪ್ತ ವ್ಯಕ್ತಿಚಿತ್ರ ಕಾರಣದಿಂದ ಯಾರು ಪಡೆಯುತ್ತಿದ್ದಾರೆ ಎಂಬುದನ್ನು ಇದು ನಿಮಗೆ ತೋರಿಸುತ್ತದೆ ಆದ್ದರಿಂದ ಈ ಇಮೇಲ್ ಕಳುಹಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ ಏಕೆಂದರೆ ನೀವು ಇಮೇಲ್ ಕಳುಹಿಸಬೇಕಾದರೆ ಮೇಲಿಂಗ್ ಪಟ್ಟಿಯ ವಿಳಾಸವನ್ನು ತಪ್ಪಾಗಿ ಛಾಪಿಸಿದರೆ ಅದು ತಪ್ಪಾದ ಮೇಲಿಂಗ್ ಪಟ್ಟಿಗೆ ಹೋಗಬಹುದು ನೀವು ಅದನ್ನು ಹತ್ತು ಜನರಿಗೆ ಮಾತ್ರ ಕಳುಹಿಸಲು ಬಯಸಿದ್ದೀರಿ ಆದರೆ ನೀವು ಕಳುಹಿಸುವ ಇಮೇಲ್ ಪಟ್ಟಿಯು ನಿಜವಾಗಿ ನೂರು ಜನರಿಗೆ ಹೋಗುತ್ತದೆ ಆದ್ದರಿಂದ ಇದು ನಿಜವಾಗಿ ತಪ್ಪಿಸಲು ಸಹಾಯ ಮಾಡುತ್ತದೆ ಅದರ ಇನ್ನೊಂದು ಆವೃತ್ತಿಯಲ್ಲಿ ಅವರು ನಿಮಗೆ ಇತರರಿಗಿಂತ ಸ್ವಲ್ಪ ದೊಡ್ಡದಾಗಿ ಸಂವಹಿಸಿದ ವ್ಯಕ್ತಿಯ ಸಂಕ್ಷಿಪ್ತ ವ್ಯಕ್ತಿಚಿತ್ರವನ್ನು ನಿಮಗೆ ತೋರಿಸುತ್ತಿರುವಾಗ ಯಾರು ಈ ಇಮೇಲ್ ಗಳನ್ನು ಪಡೆಯುತ್ತಿದ್ದಾರೆ ಮತ್ತು ನೀವು ಇತರರಿಗಿಂತ ಹೆಚ್ಚಾಗಿ ಯಾರೊಂದಿಗೆ ಸಂವಹನ ನಡೆಸಿದ್ದೀರಿ ಎಂಬುದರ ಕುರಿತು ತೀರ್ಪು ನೀಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ಇಮೇಲ್ ಕಳುಹಿಸಲು ಬಯಸುತ್ತೀರೋ ಇಲ್ಲವೋ ಎಂಬುದನ್ನು ತಿಳುವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಳಕೆದಾರರಿಗೆ ಸಹಾಯ ಮಾಡುವ ಮತ್ತೊಂದು ಉದಾಹರಣೆಯಾಗಿದೆ ಆದ್ದರಿಂದ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಳಕೆದಾರರಿಗೆ ಸಹಾಯ ಮಾಡುವುದು ತಿಳುವಳಿಕೆಯುಳ್ಳ ನಿರ್ಧಾರ ಇಲ್ಲಿ ಕೇವಲ ಫೇಸ್ಬುಕ್ ನ ಸಂದರ್ಭವನ್ನು ನೋಡಲು ಮಾಡಿದ ಕೆಲಸದ ತುಣುಕು ಇಲ್ಲಿದೆ ಆದ್ದರಿಂದ ಅವರು ಮಾಡಿದ ಈ ಪ್ರಯೋಗಗಳಲ್ಲಿ ಅವರು ಕ್ರೋಮ್ ಬ್ರೌಸರ್ ವಿಸ್ತರಣೆಯನ್ನು ನಿರ್ಮಿಸಿದರು ಅದು ನಿಮಗೆ ತೋರಿಸುತ್ತದೆ ನೀವು ಫೇಸ್ಬುಕ್ ಡಾಟ್ ಕಾಮ್ facebook com ಗೆ ಹೋಗಿ ನೀವು ಪೋಸ್ಟ್ ಮಾಡಲು ಹೋದಾಗ ಅದು ಕೆಲವು ಮಾಹಿತಿಯೊಂದಿಗೆ ನಿಮ್ಮನ್ನು ಜ್ಞಾಪಿಸುತ್ತದೆ ಅವರು ವಿಭಿನ್ನವಾದ ಉಪ ನಡ್ಜ್ ಗಳನ್ನು ಹೊಂದಿದ್ದಾರೆ ಅವರು ಏನು ಮಾಡಿದರು ಎಂಬುದರ ಮೂಲಕ ನಾನು ತಿಳಿಸುತ್ತೇನೆ ಮತ್ತು ಅದು ಎಷ್ಟು ಪರಿಣಾಮಕಾರಿ ಯಾವುದು ಪರಿಣಾಮಕಾರಿ ಯಾವುದು ಪರಿಣಾಮಕಾರಿಯಾಗಿಲ್ಲ ಎಂಬುದನ್ನು ಸಹ ನಾವು ನೋಡುತ್ತೇವೆ ಏಕೆಂದರೆ ಇಂದು ನೀವು ನಿಜವಾಗಿ ಮಾಡಬಹುದು ಅಂದರೆ ನಿಮ್ಮಲ್ಲಿ ಕೆಲವರು ನೀವು ಕೆಲವು ಪೋಸ್ಟ್ ಗಳನ್ನು ಮಾಡಿದ್ದೀರಿ ಮತ್ತು ಅದನ್ನು ಯಾರಾದರೂ ನೋಡುತ್ತಾರೆ ನಿಮ್ಮ ಸ್ನೇಹಿತರ ನೆಟ್ವರ್ಕ್ ನಲ್ಲಿರುವ ಯಾರಾದರೂ ನೋಡುತ್ತಾರೆ ಇದನ್ನು ನೀವು ಬಯಸುವುದಿಲ್ಲ ಎಂದು ನನಗೆ ಖಾತ್ರಿಯಿದೆ ಮತ್ತು ಅವರು ಪೋಸ್ಟ್ ಅನ್ನು ನೋಡುತ್ತಾರೆ ಮತ್ತು ಹಿಂದೆಯೂ ಘಟನೆಗಳು ನಡೆದಿವೆ ನೀವು ಮೊದಲ ಹಾಗೂ ಎರಡನೇ ವಾರದಲ್ಲಿ ನೆನಪಿಸಿಕೊಂಡಿದ್ದರೆ ಸಾರ್ವಜನಿಕವಾಗಿ ಹೋಗುವ ಕೆಲವು ವಿಷಯವನ್ನು ಪೋಸ್ಟ್ ಮಾಡುವಾಗ ಎಂ೧೬ ಮುಖ್ಯಸ್ಥರ ಸಮಯವನ್ನು ಉಲ್ಲೇಖಿಸಿ 0644 ಕುರಿತು ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ತೋರಿಸಿದ್ದೇನೆ ಅಲ್ಲಿ ಅದು ಸಾರ್ವಜನಿಕವಾಗಿ ಹೋಗಲು ಉದ್ದೇಶಿಸಿರಲಿಲ್ಲ ಆದ್ದರಿಂದ ಈ ರೀತಿಯ ಘಟನೆಗಳು ವಾಸ್ತವವಾಗಿ ಜನರಿಗೆ ಸಹಾಯ ಮಾಡುವ ತಂತ್ರಜ್ಞಾನಗಳನ್ನು ನಿರ್ಮಿಸುವ ಬಗ್ಗೆ ಯೋಚಿಸುವಂತೆ ಮಾಡಿದೆ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಪಿಕ್ಚರ್ ನಡ್ಜ್ ಎಂಬ ಮೊದಲ ಕಲ್ಪನೆ ಇಲ್ಲಿದೆ ನೀವು ಪೋಸ್ಟ್ ಮಾಡಲು ಬಯಸಿದರೆ ಅದು ಏನು ಮಾಡುತ್ತದೆ ನೀವು ಪೋಸ್ಟ್ ಮಾಡುವಾಗ ಅದು ನಿಮ್ಮನ್ನು ನಿಲ್ಲಿಸುತ್ತದೆ ಮತ್ತು ಈ ಜನರು ಫೇಸ್ ಮೇಲ್ ಗೆ ಸಂಪರ್ಕಗೊಂಡಿರುವ ಸಂಕ್ಷಿಪ್ತ ವ್ಯಕ್ತಿಚಿತ್ರವಾಗಿದೆ ಅದು ಅದೇ ಇಮೇಲ್ ಮೇಲಿಂಗ್ ಪಟ್ಟಿ ವಿಷಯ ಎಂದು ಹೇಳುತ್ತದೆ ಈ ಜನರು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಸ್ನೇಹಿತರ ಸ್ನೇಹಿತರು ನಿಮ್ಮ ಪೋಸ್ಟ್ ಅನ್ನು ನೋಡಬಹುದು ಅದು ನಿಮ್ಮನ್ನು ನಿಲ್ಲಿಸುತ್ತದೆ ಮತ್ತು ಈ ಮಾಹಿತಿ ಹೇಳುತ್ತದೆ ಮತ್ತೊಮ್ಮೆ ಕೆಳಗಿನ ಸ್ಕ್ರೀನ್ಶಾಟ್ ನಲ್ಲಿ ಈ ಜನರು ಮತ್ತು ಅಂತರ್ಜಾಲದಲ್ಲಿರುವ ಯಾರಾದರೂ ನಿಮ್ಮ ಪೋಸ್ಟ್ ಅನ್ನು ನೋಡಬಹುದು ಆದ್ದರಿಂದ ನೀವು ನಿಜವಾಗಿಯೂ ಈ ಪೋಸ್ಟ್ ಅನ್ನು ಮಾಡಲು ಬಯಸುತ್ತೀರಾ ಅಥವಾ ಬೇಡವೇ ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಟೈಮರ್ ನಡ್ಜ್ ಆಗಿರುವ ಎರಡನೇ ಪ್ರಾಯೋಗಿಕ ವ್ಯವಸ್ಥೆ ಇಲ್ಲಿದೆ ಇಲ್ಲಿ ಅದು ನಿಮಗೆ ಸಂಕ್ಷಿಪ್ತ ವ್ಯಕ್ತಿಚಿತ್ರಗಳನ್ನು ತೋರಿಸುತ್ತಿಲ್ಲ ಆದರೆ ನಿಮ್ಮ ಪೋಸ್ಟ್ ಅನ್ನು ರದ್ದುಗೊಳಿಸಲು ನಿಮಗೆ ಹತ್ತು ಸೆಕೆಂಡು ಗಳಿವೆ ಎಂದು ಇದು ತೋರಿಸುತ್ತದೆ ಮೂಲಭೂತವಾಗಿ ನೀವು ಈ ಪೋಸ್ಟ್ ಅನ್ನು ಮಾಡುತ್ತಿರುವಿರಿ ನೀವು ನಿಜವಾಗಿಯೂ ಈ ಪೋಸ್ಟ್ ಅನ್ನು ಮಾಡಲು ಬಯಸುತ್ತೀರಿ ಎಂದಾದರೆ ಹತ್ತು ಸೆಕೆಂಡು ಗಳ ಕಾಲ ನಿರೀಕ್ಷಿಸಿ ನಿಮ್ಮ ಮನಸ್ಸನ್ನು ಬದಲಾಯಿಸಲು ಬಯಸಿದರೆ ಈಗಲೇ ಮಾಡಿ ಮತ್ತು ನಂತರ ನವೀಕರಣವನ್ನು ಮಾಡಿ ಎಂದು ಹೇಳಲು ಈ ಮಾಹಿತಿಯು ನಿಮಗೆ ಅನುಮತಿಸುತ್ತದೆ ಅದುವೇ ಟೈಮರ್ ನವೀಕರಣವಾಗಿದೆ ಇಲ್ಲಿ ಮುಂದಿನದು ಸೆಂಟಿಮೆಂಟ್ ನಡ್ಜ್ ಆಗಿದೆ ಮತ್ತೆ ಪ್ರಪಂಚದಾದ್ಯಂತ ಜನರು ಫೇಸ್ಬುಕ್ ನಲ್ಲಿ ವಿಷಯಗಳನ್ನು ಪೋಸ್ಟ್ ಮಾಡಿದ ಘಟನೆಗಳು ನಡೆದಿವೆ ಮತ್ತು ಅದು ಅವರ ಮೇಲೆ ಹಿಮ್ಮುಖವಾಗಿದೆ ಅವರು ಪೋಸ್ಟ್ ಮಾಡಿದ ವಿಷಯಕ್ಕೆ ವಾಸ್ತವವಾಗಿ ತುಂಬಾ ಋಣಾತ್ಮಕ ಪರಿಣಾಮಗಳ ವಿಷಯದಲ್ಲಿ ಹಿಮ್ಮೆಟ್ಟುವಿಕೆ ಆಗಿದೆ ಆದ್ದರಿಂದ ಇಲ್ಲಿ ಅಂತಹ ವಿಷಯಗಳನ್ನು ತಪ್ಪಿಸಲು ಇದು ನಿಮಗೆ ತೋರಿಸುವ ಒಂದು ವ್ಯವಸ್ಥೆ ಆಗಿದೆ ಮತ್ತು ಈ ಸಂದರ್ಭದಲ್ಲಿ ನಾನು ಕೋಪಗೊಂಡಿದ್ದೇನೆ ಆದ್ದರಿಂದ ಅದು ನಿಮಗೆ ನಕಾರಾತ್ಮಕವಾಗಿದೆ ಎಂದು ತೋರಿಸುತ್ತದೆ ಇತರ ಜನರು ನಿಮ್ಮ ಪೋಸ್ಟ್ ಅನ್ನು ಕೇವಲ ನಕಾರಾತ್ಮಕವಾಗಿ ಗ್ರಹಿಸಬಹುದು ಆದ್ದರಿಂದ ಪೋಸ್ಟ್ ಗೆ ನಕಾರಾತ್ಮಕ ಭಾವನೆಯನ್ನು ಲಗತ್ತಿಸಲಾಗಿದೆ ಆದ್ದರಿಂದ ದಯವಿಟ್ಟು ಜಾಗರೂಕರಾಗಿರಿ ನೀವು ನಿಜವಾಗಿಯೂ ಅಂತಹ ವಿಷಯಗಳನ್ನು ಪೋಸ್ಟ್ ಮಾಡಲು ಬಯಸುತ್ತೀರಾ ಆದ್ದರಿಂದ ಅದು ಸೆಂಟಿಮೆಂಟ್ ನಡ್ಜ್ ಆಗಿದೆ ನಾವು ಮೂರನ್ನೂ ನೋಡೋಣ ಚಿತ್ರಗಳೊಂದಿಗೆ ಪಿಕ್ಚರ್ ನಡ್ಜ್ ವಾಸ್ತವವಾಗಿ ಹತ್ತು ಸೆಕೆಂಡು ಗಳ ಸಮಯದೊಂದಿಗೆ ಟೈಮರ್ ನಡ್ಜ್ ಮತ್ತು ನೀವು ಮಾಡುತ್ತಿರುವ ಪೋಸ್ಟ್ ನ ಭಾವನೆಯನ್ನು ನಿಮಗೆ ನೀಡುವ ಸೆಂಟಿಮೆಂಟ್ ನಡ್ಜ್ ಆದ್ದರಿಂದ ಅವರು ಮಾಡಿದ ಅಧ್ಯಯನದ ವಿಧಾನವೆಂದರೆ ಅವರು ಹೇಳಿದಂತೆ ಕ್ರೋಮ್ ಬ್ರೌಸರ್ ಅವರು ನಿರ್ಗಮನ ಸಮೀಕ್ಷೆಗಳನ್ನು ಮಾಡಿದರು ಅಂದರೆ ಜನರು ಅಧ್ಯಯನವನ್ನು ಪೂರ್ಣಗೊಳಿಸಿದಾಗ ಅವರು ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದರು ಮತ್ತು ಭಾಗವಹಿಸುವವರೊಂದಿಗೆ ಪರಿಮಾಣಾತ್ಮಕ ಮತ್ತು ಸಂದರ್ಶನಗಳೆರಡರಲ್ಲೂ ಪ್ರಶ್ನೆಗಳನ್ನು ಕೇಳಿದರು ಆದ್ದರಿಂದ ಐ ಆರ್ ಬಿ ಸಾಂಸ್ಥಿಕ ಪರಿಶೀಲನಾ ಮಂಡಳಿಯಾಗಿದೆ ಇದು ಮೂಲಭೂತವಾಗಿ ನೀವು ಬಳಕೆದಾರರಿಂದ ಸಂವಹನ ನಡೆಸುತ್ತಿದ್ದರೆ ಅಥವಾ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದರೆ ಅದು ಮಾನವ ವಿಷಯಗಳಾಗಿರುತ್ತದೆ ಎಂದು ಹೇಳುವುದು ಅವರು ನಿಜವಾಗಿಯೂ ಅಧ್ಯಯನ ಮಾಡುವಾಗ ವಿಷಯಗಳು ತಪ್ಪಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನೀವು ನಿಜವಾಗಿಯೂ ಬಯಸುತ್ತೀರಿ ಮತ್ತು ಅವರು ಮನನೊಂದಿಸಬಾರದು ಹಾಗು ಇನ್ನಿತರೇ ವಿಷಯಗಳು ಅದಕ್ಕಾಗಿಯೇ ನೀವು ಮಾನವ ವಿಷಯಗಳೊಂದಿಗೆ ಸಂವಹನ ನಡೆಸುವಾಗ ಐ ಆರ್ ಬಿ ಅನುಮೋದನೆ ಅಗತ್ಯ ಮತ್ತು ಸಹಜವಾಗಿ ಬಳಕೆದಾರರನ್ನು ಹಲವು ವಿಧಗಳಲ್ಲಿ ನೇಮಿಸಿಕೊಳ್ಳಲಾಗಿದೆ ಸಮಯವನ್ನು ಉಲ್ಲೇಖಿಸಿ 0952 ಸಹಜವಾಗಿ ಫ್ಲೈಯರ್ ಗಳನ್ನು ಸ್ಥಳದ ಸುತ್ತಲೂ ಇರಿಸುವುದು ಇ ಮೇಲ್ ಗಳನ್ನು ಕಳುಹಿಸುವುದು ಕ್ರೇಗ್ಸ್ಲಿಸ್ಟ್ ಎಲ್ಲವನ್ನೂ ಕಳುಹಿಸುವುದು ಕ್ಷೇತ್ರ ಅಧ್ಯಯನವನ್ನು ಇಪ್ಪತ್ತೊಂದು ಜನರು ಪೂರ್ಣಗೊಳಿಸಿದರು ಏಕೆಂದರೆ ಇದು ಕ್ರೋಮ್ ಬ್ರೌಸರ್ ಪ್ಲಗ್ ಇನ್ ಆಗಿದೆ ಅವರು ಅದನ್ನು ಮನೆಯಲ್ಲಿ ಅಥವಾ ಎಲ್ಲಿ ಬೇಕಾದರೂ ಬಳಸಬಹುದು ಮತ್ತು ಹದಿಮೂರು ಜನರು ಸಂದರ್ಶನಗಳಲ್ಲಿ ಭಾಗವಹಿಸಿದರು ಇದು ನಿರ್ಗಮನ ಸಮೀಕ್ಷೆಯಾಗಿದೆ ಆದ್ದರಿಂದ ಮೆಟ್ರಿಕ್ ಗಳಲ್ಲಿ ಈ ವಿಷಯಗಳ ನಡ್ಜ್ ಗಳನ್ನು ಒದಗಿಸುವ ಈ ಸಂದರ್ಭದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ವಿಶ್ಲೇಷಿಸಲು ಅವುಗಳನ್ನು ವಾಸ್ತವವಾಗಿ ಬಳಸಲಾಗುತ್ತದೆ ಇನ್ಲೈನ್ ಗೌಪ್ಯತೆ ಸೆಟ್ಟಿಂಗ್ ಗಳಲ್ಲಿನ ಬದಲಾವಣೆಗಳ ಸಂಖ್ಯೆ ರದ್ದಾದ ಅಥವಾ ಸಂಪಾದಿಸಿದ ಪೋಸ್ಟ್ ಗಳ ಸಂಖ್ಯೆ ಪೋಸ್ಟ್ ಆವರ್ತನ ಮತ್ತು ವಿಷಯದ ಸೂಕ್ಷ್ಮತೆ ಮೂಲಭೂತವಾಗಿ ಅವರು ಈ ನಡ್ಜ್ ಗಳನ್ನು ನೀಡುವ ಮೂಲಕ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ವರ್ತನೆಯನ್ನು ಬದಲಾಯಿಸುವ ಜನರು ಮತ್ತು ಅವರು ನಡವಳಿಕೆಯನ್ನು ಬದಲಾಯಿಸಿದರೆ ಅವರು ಏನನ್ನು ಬದಲಾಯಿಸುತ್ತಿದ್ದಾರೆ ಆದ್ದರಿಂದ ಅವರು ನಿಜವಾಗಿಯೂ ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿರುವ ಪರಿಕಲ್ಪನೆಯಾಗಿದೆ ಅದು ಅವರು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿರುವ ಮೆಟ್ರಿಕ್ಸ್ ಆಗಿದೆ ಸಂಕ್ಷಿಪ್ತ ವ್ಯಕ್ತಿಚಿತ್ರ ನಡ್ಜ್ ಆದ್ದರಿಂದ ಮೊದಲನೆಯದು ಈ ಅಧ್ಯಯನದಲ್ಲಿ ಏನಾಯಿತು ಎಂಬುದನ್ನು ಹೇಳಲು ನನ್ನ ಬಳಿ ಒಂದು ಸ್ಲೈಡ್ ಇದೆ ಎಂದು ನಾನು ಭಾವಿಸುತ್ತೇನೆ ಒಬ್ಬ ಭಾಗವಹಿಸುವವರು ಸ್ನೇಹಿತರಿಂದ ಬದಲಾದರು ಬಹುಶಃ ಅವರೆಲ್ಲರೂ ಪರಿಚಯಸ್ಥರನ್ನು ಹೊರತುಪಡಿಸಿ ಸ್ನೇಹಿತರು ಅವರು ಪೋಸ್ಟ್ ಮಾಡಿದಾಗ ಅವರು ಅತ್ಯಂತ ಅತ್ಯಾತ್ಸಹಿತ ಅತ್ಯಂತ ದಣಿದ ದಿನಗಳಲ್ಲಿ ಬದುಕುಳಿದರು ಆದ್ದರಿಂದ ಮೂಲಭೂತವಾಗಿ ಜನರು ಅವರು ವಿಷಯವನ್ನು ಹಂಚಿಕೊಳ್ಳುತ್ತಿರುವ ಗುಂಪನ್ನು ಬದಲಾಯಿಸುತ್ತಿದ್ದಾರೆ ಅದು ಅವರಿಗೆ ನಿಜವಾಗಿ ಒದಗಿಸುವ ಮಾಹಿತಿಯನ್ನು ಆಧರಿಸಿದೆ ಮತ್ತೊಬ್ಬ ಭಾಗವಹಿಸುವವರು ಒಂದೆರಡು ಪೋಸ್ಟ್ ಗಳನ್ನು ರದ್ದುಗೊಳಿಸಿದ್ದಾರೆ ಏಕೆಂದರೆ ಸಂಕ್ಷಿಪ್ತ ವ್ಯಕ್ತಿಚಿತ್ರ ಪಿಕ್ಚರ್ ನಡ್ಜ್ ಮೂಲಭೂತವಾಗಿ ಓಹ್ ಇದು ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಜನರನ್ನು ಬಹಳಷ್ಟು ಜನರನ್ನು ಸೆಳೆಯುತ್ತದೆ ಎಂದು ಹೇಳುತ್ತದೆ ನಾನು ಏನು ಯೋಚಿಸುತ್ತೇನೆ ಹಾಗಾಗಿ ನಾನು ಪೋಸ್ಟ್ ಮಾಡಬಾರದು ಟೈಮರ್ ನಡ್ಜ್ ಒಬ್ಬ ಭಾಗವಹಿಸುವವರು ವಾಸ್ತವವಾಗಿ ಕೆಲವೊಮ್ಮೆ ಕಿರಿಕಿರಿ ಮತ್ತು ಕೆಲವೊಮ್ಮೆ ಸೂಕ್ತವೆಂದು ಹೇಳಿದರು ಏಕೆಂದರೆ ನನಗೆ ಬಹಳ ಖಚಿತವಾಗಿದೆ ಸರಿ ಏಕೆಂದರೆ ನೀವು ಪೋಸ್ಟ್ ಗಳನ್ನು ಮಾಡುತ್ತಿದ್ದರೆ ದಿನಕ್ಕೆ ಹತ್ತು ಪೋಸ್ಟ್ ಗಳನ್ನು ತೆಗೆದುಕೊಳ್ಳೋಣ ಅಥವಾ ದಿನಕ್ಕೆ ಐದು ಪೋಸ್ಟ್ ಗಳನ್ನು ಸಹ ಮಾಡೋಣ ಅದು ನಿಮ್ಮನ್ನು ಪ್ರತಿ ಪೋಸ್ಟ್ ಗೆ ಹತ್ತು ಸೆಕೆಂಡು ಗಳವರೆಗೆ ನಿಲ್ಲಿಸುತ್ತದೆ ಮತ್ತು ನಂತರ ಮಾತ್ರ ಹೋಗುವುದು ಟೈಮರ್ ಅವಧಿ ಮುಗಿಯಲು ಕಾಯಲಾಗುತ್ತಿದೆ ಅಥವಾ ಈಗ ಪೋಸ್ಟ್ ಒತ್ತಿರಿ ಆದ್ದರಿಂದ ಇದು ಮೂಲಭೂತವಾಗಿ ಒದಗಿಸಬಹುದಾದ ವೈಶಿಷ್ಟ್ಯವಾಗಿದೆ ಅದನ್ನು ಹೆಚ್ಚು ಸಾರ್ವಜನಿಕಗೊಳಿಸಿ ಅದು ವೆಂಟಿಂಗ್ ಪ್ರಕಾರವಾಗಿದ್ದಾಗ ಅದನ್ನು ಇನ್ನಷ್ಟು ಮಾಡಿ ಆದ್ದರಿಂದ ಇದು ಹೆಚ್ಚು ಸೂಚಿಸಬಹುದು ಇನ್ನೊಬ್ಬ ಭಾಗವಹಿಸುವವರು ಹೇಳಿದರು ಪೋಸ್ಟ್ ಗಳ ಬಗ್ಗೆ ಯೋಚಿಸುವಂತೆ ಮಾಡಲಾಗಿದೆ ಅದು ಒಂದೇ ಆಗಿರುತ್ತದೆ ಇದು ಬಳಕೆದಾರರಲ್ಲಿ ನಿಜವಾಗಿ ಮಾಡಲು ಈ ನಡ್ಜ್ ಗಳಿಗೆ ಇದು ಮುಖ್ಯವಾದ ನಡವಳಿಕೆಯಾಗಿದ ಬಳಕೆದಾರರ ನಡವಳಿಕೆಯನ್ನು ಬದಲಾಯಿಸುವುದು ಈ ತಂತ್ರಜ್ಞಾನವನ್ನು ಬಳಸುವಾಗ ಇದು ದೊಡ್ಡ ಅಗತ್ಯವಾಗಿದೆ ಸೆಂಟಿಮೆಂಟ್ ನಡ್ಜ್ ನಡ್ಜ್ ಸಂದರ್ಭವನ್ನು ತಪ್ಪಿಸಿಕೊಂಡಿದೆ ಸಹಜವಾಗಿ ಏಕೆಂದರೆ ನಾನು ಯಾವ ಸಂದರ್ಭದಲ್ಲಿ ಪೋಸ್ಟ್ ಮಾಡುತ್ತಿದ್ದೇನೆ ಎಂಬುದರ ಸಂಪೂರ್ಣ ಸನ್ನಿವೇಶವು ಭಾವನೆಯನ್ನು ಕಂಡುಹಿಡಿಯಲು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಮತ್ತು ಮನುಷ್ಯರು ಸಹ ಭಾವನೆಗಳನ್ನು ಪಡೆಯುವುದು ನಿಜವಾಗಿಯೂ ಕಷ್ಟ ಆದ್ದರಿಂದ ನಡ್ಜ್ ಉಪಕರಣವು ವಾಸ್ತವವಾಗಿ ಮಾಡುತ್ತಿದೆ ಬ್ರೌಸರ್ ಪ್ಲಗ್ ಇನ್ ವಾಸ್ತವವಾಗಿ ಲೆಕ್ಕಾಚಾರ ಮಾಡುವಾಗ ಅಥವಾ ಈ ಭಾವನೆಗಳು ಏನೆಂದು ಕಂಡುಹಿಡಿಯುವ ದೋಷಗಳನ್ನು ಮಾಡುತ್ತಿದೆ ಅನೇಕ ಭಾಗವಹಿಸುವವರು ಪೋಸ್ಟ್ ಗಳನ್ನು ರದ್ದುಗೊಳಿಸಿದ್ದಾರೆ ಏಕೆಂದರೆ ಪೋಸ್ಟ್ ಗಳು ನಕಾರಾತ್ಮಕವಾಗಿದ್ದರೆ ಮತ್ತು ನಿಮ್ಮ ನೆಟ್ವರ್ಕ್ ನಲ್ಲಿ ಅಥವಾ ಸಾರ್ವಜನಿಕವಾಗಿ ಪೋಸ್ಟ್ ನಿಂದ ಅನೇಕ ಜನರು ನಿಜವಾಗಿಯೂ ಮನನೊಂದಿದ್ದರೆ ಅದು ನಿಜವಾಗಿಯೂ ನಿಮಗೆ ಕೆಟ್ಟದ್ದಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಜನರು ವಾಸ್ತವವಾಗಿ ಪೋಸ್ಟ್ ಅನ್ನು ರದ್ದುಗೊಳಿಸಿದ್ದಾರೆ ಮತ್ತು ಪೋಸ್ಟ್ ಆವರ್ತನವೂ ಕಡಿಮೆಯಾಗುತ್ತದೆ ಅವರು ವಾಸ್ತವವಾಗಿ ಹದಿಮೂರು ಪೋಸ್ಟ್ ಗಳನ್ನು ಮಾಡುತ್ತಿದ್ದರು ಅದು ಏಳಕ್ಕೆ ಇಳಿದಿದೆ ಆದ್ದರಿಂದ ಮೂಲಭೂತವಾಗಿ ಇವೆಲ್ಲವೂ ಮಾಡುವಲ್ಲಿ ಸಹಾಯಕವಾಗಿದೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ ಮತ್ತು ವಿಶೇಷವಾಗಿ ಇತರರು ಮನನೊಂದಿರುವಂತಹದನ್ನು ಪೋಸ್ಟ್ ಮಾಡಲು ಬಂದಾಗ ಜನರು ಪೋಸ್ಟ್ ಮಾಡುವಾಗ ನೀವು ಮಾಹಿತಿಯನ್ನು ಹಂಚಿಕೊಳ್ಳಲು ಉದ್ದೇಶಿಸದ ಜನರು ಈ ತಂತ್ರಜ್ಞಾನಗಳು ಸಹಾಯಕವಾಗಿವೆ ಬಳಕೆದಾರರು ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಇವೆಲ್ಲವೂ ನಿಜವಾಗಿಯೂ ಸಹಾಯಕವಾಗಿವೆ ಮತ್ತು ಸಹಜವಾಗಿ ಯಾವ ರೀತಿಯ ನಡ್ಜ್ ಗಳು ಯಾವ ಸಂದರ್ಭದಲ್ಲಿ ಕೆಲಸ ಮಾಡುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚಿನ ಕೆಲಸದ ಅಗತ್ಯವಿದೆ ಏಕೆಂದರೆ ಸಂದರ್ಭಗಳು ತುಂಬಾ ವಿಭಿನ್ನವಾಗಿರಬಹುದು ನಾನು ನಿಮಗೆ ತ್ವರಿತ ನವೀಕರಣವನ್ನು ಮಾಡುತ್ತಿದ್ದೇನೆ ಉದಾಹರಣೆಗೆ ನಾನು ನಿಜವಾಗಿ ಬಹಳಷ್ಟು ನವೀಕರಣಗಳನ್ನು ಮಾಡುತ್ತಿದ್ದೆ ನಿನ್ನೆ ಐಐಐಟಿ ಕಾನ್ವೊ 5 ಹ್ಯಾಶ್ ಟ್ಯಾಗ್ ನೊಂದಿಗೆ ಐಐಐಟಿ ದೆಹಲಿಯಲ್ಲಿ ನಡೆದ ಘಟಿಕೋತ್ಸವದ ಕುರಿತು ಮತ್ತು ನಾನು ಕಾಯುತ್ತಿದ್ದರೆ ಅದು ನನ್ನನ್ನು ತಡೆಯಲು ಹೊರಟಿದ್ದರೆ ಮತ್ತು ಬಹುಶಃ ನಾನು ಮೂವತ್ತು ನಲವತ್ತು ಪೋಸ್ಟ್ ಗಳನ್ನು ಟ್ವಿಟ್ಟರ್ ನಲ್ಲಿ ಮಾಡುತ್ತೇನೆಂದಾದರೆ ಪ್ರತಿ ಬಾರಿಯೂ ಅದು ನನ್ನನ್ನು ಹತ್ತು ಸೆಕೆಂಡು ಗಳ ಕಾಲ ನಿಲ್ಲಿಸಲು ಹೋದರೆ ಅದು ಒಳ್ಳೆಯದಾಗುವುದಿಲ್ಲ ಹಾಗೆಯೇ ಅದು ತೋರಿಸುವ ಭಾವನೆಯ ದೃಷ್ಟಿಯಿಂದ ಎಲ್ಲವನ್ನೂ ಸ್ವಲ್ಪ ಉತ್ತಮವಾಗಿ ಮಾಡಬೇಕು ಆದ್ದರಿಂದ ಹೆಚ್ಚಿನ ಕೆಲಸ ಅಗತ್ಯವಿದೆಯೆಂದು ನಾನು ಭಾವಿಸುತ್ತೇನೆ ಇವುಗಳಲ್ಲಿ ಕೆಲವನ್ನು ತೆಗೆದುಕೊಳ್ಳಲು ಆಸಕ್ತಿ ಹೊಂದಿರುವ ಜನರು ಈ ತರಗತಿಯಲ್ಲಿದ್ದಾರೆ ಎಂದು ನನಗೆ ಖಾತ್ರಿಯಿದೆ ಇದು ಕೆಲಸ ಮಾಡಲು ಆಸಕ್ತಿದಾಯಕ ಯೋಜನೆಗಳಾಗಿರಬಹುದು ಅದರೊಂದಿಗೆ ನಾನು ವಾರದ 7 2 ಭಾಗವನ್ನು ನಿಲ್ಲಿಸುತ್ತೇನೆ ಮತ್ತು ನಾನು ಫಿಶಿಂಗ್ ಬಗ್ಗೆ ಯಾವುದನ್ನಾದರೂ ಮುಂದುವರಿಸುತ್ತೇನೆ ಮತ್ತು ಈ ವಾರದ ಮುಂದಿನ ಭಾಗದಲ್ಲಿ ಸಾಮಾಜಿಕ ಮಾಧ್ಯಮದ ಸಂದರ್ಭದಲ್ಲಿ ಫಿಶಿಂಗ್ ಬಗ್ಗೆ ಚರ್ಚಿಸೋಣ